ಒಬ್ಜೆಕ್ಟ್ ಮಾದರಿಯ ಅಂಶಗಳು ಪ್ರಮುಖ ಮಾಡ್ಯುಲ್ಯಾರಿಟಿ ಮತ್ತು ಕ್ರಮಾನುಗತ ಒಬ್ಜೆಕ್ಟ್ ಆಧಾರಿತ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 09 ಕ್ಕೆ ಸುಸ್ವಾಗತ ನಾವು ವಸ್ತು ಮಾದರಿಗಳ 9 ಅಂಶಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಒಬ್ಜೆಕ್ಟ್ ಮಾದರಿಗಳಲ್ಲಿ 4 ಪ್ರಮುಖ ಅಂಶಗಳಿವೆ ಮತ್ತು ಕೊನೆಯ ಮಾಡೆಲ್ ನಲ್ಲಿ 3 ಸಣ್ಣ ಅಂಶಗಳಿವೆ ಎಂದು ಗಮನಿಸಿದ್ದೇವೆ ಈ ನಾಲ್ಕು ಪ್ರಮುಖ ಅಂಶಗಳಲ್ಲಿ ಅಬ್ಸ್ತ್ರಾಕ್ಷನ್ ಮತ್ತು ಎಂಕ್ಯಾಪ್ಸುಲೇಶನ್ಗಳ ಬಗ್ಗೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ವ್ಯವಸ್ಥೆಯಲ್ಲಿನ ಪ್ರಮುಖ ಪರಿಕಲ್ಪನೆಗಳನ್ನು ಗುರುತಿಸಲು ಅಮೂರ್ತತೆಯನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಮತ್ತು ಇದು ಪ್ರಾಥಮಿಕವಾಗಿ ವಿನ್ಯಾಸ ಸೂತ್ರೀಕರಣಕ್ಕೆ ಸಂಬಂಧಿಸಿದೆ ಆದರೆ ಎನ್ಕ್ಯಾಪ್ಸುಲೇಷನ್ ವ್ಯವಸ್ಥೆಯ ಅನುಷ್ಠಾನ ಅಂಶಗಳೊಂದಿಗೆ ಹೆಚ್ಚು ವ್ಯವಹರಿಸಬೇಕು ಅನುಷ್ಠಾನವನ್ನು ಎನ್ಕ್ಯಾಪ್ಸುಲೇಟ್ ಮಾಡುತ್ತದೆ ಅಥವಾ ಪ್ಯಾಕೇಜ್ ಮಾಡುತ್ತದೆ ಮತ್ತು ಅದನ್ನು ಸಾರ್ವಜನಿಕ ದೃಷ್ಟಿಕೋನದಿಂದ ಮಾತ್ರ ನೀಡುತ್ತದೆ ಬಳಕೆದಾರರಿಗೆ ಒಪ್ಪಂದದ ಇಂಟರ್ಫೇಸ್ನ ಸೀಮಿತ ಅಗತ್ಯವಿರುವ ನೋಟ ಮತ್ತು ನಾವು 2 ವಿಭಿನ್ನ ಉದಾಹರಣೆಗಳನ್ನು ನೋಡಿದ್ದೇವೆ ತಮ್ಮ ನಡುವೆ ಹೇಗೆ ಸುತ್ತುವರಿಯುವಿಕೆ ಮತ್ತು ಅಮೂರ್ತತೆ ಪರಸ್ಪರ ವರ್ತಿಸುತ್ತದೆ ಎಂಬುದನ್ನು ಎರಡು ವಿಭಿನ್ನ ಉದಾಹರಣೆಗಳೊಂದಿಗೆ ನೋಡಿದ್ದೇವೆ ಮತ್ತಷ್ಟು ನಿರ್ಮಿಸುವಾಗ ಈ ಮಾಡ್ಯೂಲ್ನಲ್ಲಿ ನಾವು ಒಬ್ಜೆಕ್ಟ್ ಮಾದರಿಗಳು ಅದರಲ್ಲೂ ಮಾಡ್ಯುಲ್ಯಾರಿಟಿ ಮತ್ತು ಕ್ರಮಾನುಗತ ಇವುಗಳ 2 ಅಗತ್ಯ ಗುಣಲಕ್ಷಣಗಳನ್ನು ನೋಡೋಣ ಇದು ಬಾಹ್ಯರೇಖೆ ನಾವು ತ್ವರಿತ ಪುನರಾವರ್ತನೆಯನ್ನು ಪ್ರಸ್ತುತಪಡಿಸುತ್ತೇವೆ ಮತ್ತು ನಂತರ ಮಾಡ್ಯುಲ್ಯಾರಿಟಿ ಯ ಮತ್ತು ಕ್ರಮಾನುಗತ ದ ನಿಶ್ಚಿತ ಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ಇದು ನಾವು ಒಬ್ಜೆಕ್ಟ್ ಮಾದರಿಗಳ ವಿಭಿನ್ನ ಅಂಶಗಳನ್ನು ಮಾತ್ರ ಈ ಮಾದರಿಗಳ ಸರಣಿಯಲ್ಲಿ ಚರ್ಚಿಸುತ್ತಿದ್ದೇವೆ ಮತ್ತು ನಾವು ಈಗ ಮಾಡ್ಯುಲ್ಯಾರಿಟಿ ಯ ಬಗ್ಗೆ ಗಮನ ಹರಿಸೋಣ ಆದ್ದರಿಂದಮಾಡ್ಯುಲ್ಯಾರಿಟಿ ಯು ಪ್ರೋಗ್ರಾಂ ಅಥವಾ ಸಾಫ್ಟ್ವೇರ್ನ ಕೋಡ್ ಸಾಫ್ಟ್ವೇರ್ ನ ದತ್ತಾಂಶ ಯಾವ ರೀತಿಯಲ್ಲಿ ಗಮನಾರ್ಹವಾಗಿ ಮಾಡಬೇಕಾಗಿದೆ ಅದನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದು ಅರ್ಥವಾಗುತ್ತದೆ ಆದ್ದರಿಂದ ಮಾಡ್ಯುಲ್ಯಾರಿಟಿ ಎನ್ನುವುದು ಪ್ರೋಗ್ರಾಂ ಅನ್ನು ಪ್ರತ್ಯೇಕ ಘಟಕಗಳಾಗಿ ವಿಭಜಿಸುವ ಬಗ್ಗೆ ಮತ್ತು ಮಾಡ್ಯುಲರ್ ವಿನ್ಯಾಸಗಳನ್ನು ಮಾಡಲು ನಾವು ಬಯಸುತ್ತೇವೆ ಮತ್ತೆ ಇದರಿಂದ ನಾವು ಸಂಕೀರ್ಣತೆಯನ್ನು ನಿರ್ವಹಿಸಬಹುದು ಆದ್ದರಿಂದ ಇದು ಸಿಸ್ಟಮ್ ನಿರ್ವಹಣೆಯ ಮತ್ತೊಂದು ಅಂಶವಾಗಿದೆ ಅದು ನಾವು ಸಾಫ್ಟ್ವೇರ್ ಬಗ್ಗೆ ಎತ್ತಿದ ಸಮಸ್ಯೆಗಳ ಮೂಲ ಗುಂಪನ್ನು ಸಾಫ್ಟ್ವೇರ್ನ ಅಂತರ್ಗತ ಸಂಕೀರ್ಣತೆಯ ಬಗ್ಗೆ ಪರಿಹರಿಸುತ್ತದೆ ಮತ್ತು ಯಾವುದಾದರೂ ಕೆಲವು ಶಬ್ದಾರ್ಥದ ಅಂಶಗಳನ್ನು ಎದುರಿಸಲು ಮಾನವರ ಅಂತರ್ಗತ ಅಸಮರ್ಥತೆ ವಿನ್ಯಾಸ ಅಥವಾ ಯಾವುದೇ ಅನುಷ್ಠಾನ ಮಾಡ್ಯುಲರ್ ವಿನ್ಯಾಸಗಳು ಅಥವಾ ಮಾಡ್ಯುಲ್ ಗಳ ವಿಶಿಷ್ಟ ಲಕ್ಷಣಗಳೆಂದರೆ ಅವು ಪ್ರತ್ಯೇಕವಾಗಿ ಪ್ರಕರಣಗಳನ್ನು ಮಾಡುತ್ತಾರೆ ಅವರು ಒಟ್ಟಿಗೆ ಕಂಪೈಲ್ ಮಾಡಬಹುದು ಮತ್ತು ಮಾಡ್ಯುಲ್ ಗಳ ನಡುವೆ ಪರಸ್ಪರ ಸಂಪರ್ಕವಿದೆ ಆದ್ದರಿಂದ ಈಗ ನಾವು ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಈ ರೇಖಾಚಿತ್ರದ ಗೊಂದಲದ ಬಗ್ಗೆ ಚಿಂತಿಸಬೇಡಿ ಅದು ಉದ್ದೇಶಪೂರ್ವಕ ನಾವಿಲ್ಲಿ ತೋರಿಸುತ್ತಿರುವುದು ಏನೆಂದರೆ ನೀವು ಯಂತ್ರ ಕಲಿಕೆಯ ವಿನ್ಯಾಸ ದೊಂದಿಗೆ ವ್ಯವಹರಿಸುತ್ತಿರುವಾಗ ಈ ರೀತಿಯ ವಿಭಿನ್ನ ಘಟಕಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಮತ್ತು ಈ ವಿಭಿನ್ನ ಸೆಟ್ ಗಳು ಬೇರೆ ಬೇರೆ ಬಣ್ಣಗಳಲ್ಲಿ ತೋರಿಸಲಾಗಿದೆ ಒಂದೊಂದು ಬಣ್ಣವೂ ಒಂದೊಂದು ಮಾಡ್ಯುಲ್ ಗಳನ್ನು ತೋರಿಸುತ್ತದೆ ಆದ್ದರಿಂದ ನಾನು ನಿಮಗೆ ಬೇಗನೆ ಈ ಮಾಡೆಲ್ ಗಳ ಪರಿಚಯ ಮಾಡಿಸುತ್ತೇನೆ ಡೇಟಾ ರೂಪಾಂತರ ಎಂಬುವುದು ಒಂದು ಮಾಡ್ಯುಲ್ಆಗಿದೆ ನಾವು ಮಾಡಬೇಕಾದು ಏನೆಂದರೆ ಯಾವುದೇ ರೀತಿಯ ಡೇಟಾ ಯಂತ್ರಕಲಿಕೆಗೆ ಬಂದರು ನಾವು ಅದರ ರೂಪಾಂತರ ಮಾಡಬೇಕು ಅವುಗಳನ್ನು ವಿಭಿನ್ನ ಪ್ರಮಾಣಿತ ರೂಪಗಳಾಗಿ ಪ್ರತಿನಿಧಿಸಬೇಕು ರೇಖೀಯ ಮ್ಯಾನಿಫೋಲ್ಡ್ಗ ಗಳು ಅಥವಾ ವೆಕ್ಟರ್ ಮ್ಯಾನಿಫೋಲ್ಡ್ಗ ಗಳು ಮತ್ತು ಹೀಗೆ ಈ ರೂಪಾಂತರ ಕಾರ್ಯಗಳಿಗೆ ಸಂಬಂಧಿಸಿದ ಎಲ್ಲಾ ಘಟಕಗಳು ಡೇಟಾ ರೂಪಾಂತರ ಮಾಡ್ಯುಲ್ನಲ್ಲಿ ಒಟ್ಟಿಗೆ ಇರಿಸಬೇಕು ಎರಡನೆಯ ಮಾಡ್ಯುಲ್ ಅಥವಾ ಇನ್ನೊಂದು ಮಾಡ್ಯುಲ್ ರಚನಾತ್ಮಕ ಮುನ್ಸೂಚನೆಯಾಗಿದ್ದು ಅದು ಡೇಟಾದ ನಿರ್ದಿಷ್ಟ ಮಾದರಿಯನ್ನು ನೀಡಿದ ಬಗ್ಗೆ ಮಾತನಾಡುತ್ತದೆ ಮತ್ತು ನಾವು ಹೇಗೆ ಮುನ್ಸೂಚಕ ಮಾಡೆಲ್ ಹೇಗೆ ಗ್ರಹಿಸಬಹುದು ಎಂಬುದಕ್ಕೆ ಮಾರ್ಕೊ ರಾಂಡಮ್ ಫೀಲ್ಡ್ಸ್ಗಳನ್ನು ಉಪಯೋಗಿಸುತ್ತೇವೆ ಅಥವಾ ಬೇರಿನ್ನಾವ ಮಾರ್ಗದಿಂದ ರಚನಾತ್ಮಕ ಮುನ್ಸೂಚನೆ ಮಾಡಬಹುದು ಎಂಬುದನ್ನು ಗ್ರಹಿಸಬಹುದು ಇದರ ನಿಶ್ಚಿತಗಳು ಯಂತ್ರ ಕಲಿಕೆಯ ಡೊಮೇನ್ ಆಗಿದ್ದು ಅದನ್ನು ಅರ್ಥಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇರುವುದಿಲ್ಲ ಇವು ಸಂಕೀರ್ಣ ವ್ಯವಸ್ಥೆಯು ಹೊಂದಬಹುದಾದ ವಿಭಿನ್ನ ರೀತಿಯ ಮಾಡ್ಯುಲ್ ಎಂದು ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಕ್ಲಸ್ಟರಿಂಗ್ ಗಾಗಿ ಪ್ರತ್ಯೇಕ ಮಾಡ್ಯುಲ್ ಅನ್ನು ಹೊಂದಿರುತ್ತದೆ ಡೇಟಾ ಎಷ್ಟು ಎಂದು ನಮಗೆ ತಿಳಿದಿಲ್ಲ ವಿಭಿನ್ನ ವರ್ಗಗಳು ಅಥವಾ ಉಪ ವಿಭಾಗಗಳು ಅಥವಾ ಅದು ಸೇರಿರುವ ವರ್ಗಗಳು ಇದು ತರಗತಿಗಳ ಉತ್ತಮ ಗುಂಪಾಗಿದೆ ಎಂದು ನಿರ್ಧರಿಸಲು ನಾವು ಕ್ಲಸ್ಟರಿಂಗ್ ಮಾಡುತ್ತೇವೆ ನಾವು ವರ್ಗೀಕರಣ ಮಾಡ್ಯುಲ್ಅನ್ನು ಹೊಂದಿದ್ದೇವೆ ಅದು ವರ್ಗಗಳ ಗುಂಪನ್ನು ನೀಡಿತು ಮತ್ತು ಪರೀಕ್ಷಾ ಡೇಟಾ ವನ್ನು ನೀಡಬಹುದು ಯಾವ ಯಂತ್ರವು ವಿಭಿನ್ನ ಯಂತ್ರ ಕಲಿಕೆ ಕ್ರಮಾವಳಿಗಳನ್ನು ಬಳಸುತ್ತದೆ ನಾವು ವರ್ಗೀಕರಣ ಮಾಡ್ಯುಲ್ಅನ್ನು ಹೊಂದಿದ್ದೇವೆ ವರ್ಗಗಳ ಗುಂಪನ್ನು ನೀಡಿರುವಾಗ ಮತ್ತು ಪರೀಕ್ಷಾ ಡೇಟಾ ವನ್ನು ನೀಡಿರುವಾಗ ಯಾವ ವರ್ಗವು ಯಾವ ವಿಭಿನ್ನ ಯಂತ್ರ ಕಲಿಕೆ ಕ್ರಮಾವಳಿಗಳನ್ನು ಬಳಸುತ್ತದೆ ಎಂದು ನಿರ್ಧರಿಸಬಹುದು ತದನಂತರ ಹಿಂಜರಿತ ಮಾಡ್ಯುಲ್ಇದೆ ಅದು ವಿಭಿನ್ನ ಪರೀಕ್ಷಾ ಪ್ರಕರಣಗಳ ಆಧಾರದ ಮೇಲೆ ಪರಿಶೀಲಿಸುತ್ತದೆ ಸರಿಯಾಗಿ ವರ್ಗೀಕರಿಸಲಾಗಿದೆ ಅಥವಾ ವರ್ಗೀಕರಣವು ವಾಸ್ತವವಾಗಿ ಕೆಲವು ದೋಷಗಳಿವೆ ಎಂದು ಹಿಮ್ಮೆಟ್ಟಿಸಿದೆ Refer Slide Time 0614 ಮತ್ತು ಅಂತಿಮವಾಗಿ ಈ ಎಲ್ಲಾ ವಿಭಿನ್ನ ಮಾಡ್ಯುಲ್ಗಳು ತಮ್ಮ ನಡುವೆ ಪರಸ್ಪರ ವ್ಯವಹರಿಸುತ್ತದೆ ಆದ್ದರಿಂದ ನಾವು ಈಗಾಗಲೇ ತೋರಿಸಿರುವ ವಿಭಿನ್ನ ಮಾಡ್ಯುಲ್ಗಳನ್ನು ನೋಡುತ್ತಿರುವುದೇ ನೆಂದರೆಡೇಟಾ ರೂಪಾಂತರ ರಚನೆಯ ಮುನ್ಸೂಚನೆ ಕ್ಲಸ್ಟರಿಂಗ್ ವರ್ಗೀಕರಣ ಹಿಂಜರಿತ ಆದ್ದರಿಂದ ಇವೆಲ್ಲವೂ ನಿಮ್ಮ ಕೋಡ್ ಅನ್ನು ನೀವು ಕ್ಲಬ್ ಮಾಡಿದ ವಿಭಿನ್ನ ಮಾಡ್ಯುಲ್ಗಳು ಆದರೆ ನಂತರ ಇದು ಒಟ್ಟಿಗೆ ನೀವು ಮಾಡ್ಯುಲ್ಗಳು ನಡುವೆ ಪರಸ್ಪರ ಸಂಪರ್ಕವನ್ನು ಹೊಂದಿರುವಾಗ ಒಂದು ಸಿಸ್ಟಮ್ ಆಗುತ್ತದೆ ಆದ್ದರಿಂದ ನಾವು ಮಾಡ್ಯುಲ್ಯಾರಿಟಿ ಯ ಬಗ್ಗೆ ಮಾತನಾಡುವಾಗ ಗಮನಿಸಬೇಕಾದ ಅಂಶ ಎಂದರೆ ಒಂದು ಗುಂಪು ಮಾಡುವುದು ಮತ್ತೊಂದು ಪ್ರೋಗ್ರಾಂ ಕೋಡ್ಅನ್ನು ಪರಸ್ಪರ ಸಂಬಂಧದಲ್ಲಿ ವಿಭಜಿಸುವುದು ಫೈಲ್ಗಳು ಮತ್ತು ಡೇಟಾದ ಶಬ್ದಾರ್ಥವಾಗಿ ಪರಸ್ಪರ ಸಂಬಂಧ ಹೊಂದಿರುವ ಸೆಟ್ ಗಳನ್ನಾಗಿ ಮಾಡುವುದು ಅದೇ ಸಮಯದಲ್ಲಿ ಅದನ್ನು ಮಾಡ್ಯುಲರ್ ಆಗಿ ಮಾಡಿದಾಗ ಕೆಲವು ಅಂತರ್ಸಂಪರ್ಕ ಭಾಗಗಳಿರುತ್ತವೆ ಉದಾಹರಣೆಗೆ ಇಲ್ಲಿ ನೀವು ಈ ಎಲ್ಲಾ ವಿಭಿನ್ನ ಉಪಘಟಕಗಳನ್ನು ಗಮನಿಸಿದರೆ ಅವುಗಳ ಕಾರ್ಯವು ಮೂಲತಃ ಓದುವುದು ವಿಭಿನ್ನ ಮಾಡ್ಯುಲ್ಗಳು ನಡುವಿನ ಪರಸ್ಪರ ಕ್ರಿಯೆಗಳು ಮತ್ತು ಇದು ಸಾಮಾನ್ಯವಾಗಿ ಯಾವುದೇ ಸಂಕೀರ್ಣ ವ್ಯವಸ್ಥೆಯ ದೃಷ್ಟಿಕೋನವಾಗಿರುತ್ತದೆ ಒಂದು ವ್ಯವಸ್ಥೆಯು ನಿಜವಾಗಿ ಯಾವ ರೀತಿಯ ಸಂಕೀರ್ಣತೆಯನ್ನು ಒಳಗೊಂಡಿರುತ್ತದೆ ಮತ್ತು ಮಾಡ್ಯುಲರೈಸೇಶನ್ ಈ ಸಂಕೀರ್ಣತೆಯನ್ನು ಹೇಗೆ ಕಡಿಮೆ ಮಾಡುತ್ತದೆ ಎಂಬುದರ ಒಂದು ನೋಟವನ್ನು ನಿಮಗೆ ನೀಡುತ್ತದೆ ಆದ್ದರಿಂದ ನೀವು ಪ್ರತಿಯೊಂದು ಮಾಡ್ಯುಲ್ ಅನ್ನು ತೆಗೆದುಕೊಳ್ಳುವಾಗ ಹೋಲಿಸಿದರೆ ನಾವು ಈಗ ಒಂದು ಗೊಂದಲವನ್ನು ನೋಡಿದ್ದೇವೆ ಎಂದು ನೀವು ಚೆನ್ನಾಗಿ ಅರ್ಥಮಾಡಿಕೊಂಡರೆ ಅದನ್ನು ನಿಭಾಯಿಸುವುದು ತುಂಬಾ ಸುಲಭ ಮತ್ತು ಇದು ಮತ್ತೆ ಕ್ರಮಾನುಗತ ರೀತಿಯಲ್ಲಿ ಹೋಗಬಹುದು ಮಾಡ್ಯುಲ್ ಅನ್ನು ಮತ್ತೆ ಸಣ್ಣ ಮಾಡ್ಯುಲ್ಗಳಾಗಿ ಉಪ ಮಾಡ್ಯುಲರೈಸ್ ಮಾಡಬಹುದು ಮತ್ತು ನಾವು ಆ ಕೆಲವು ತತ್ವಗಳನ್ನು ಪರಿಶೀಲಿಸುತ್ತೇವೆ ಮಾಡ್ಯುಲರೈಸೇಶನ್ನ ಕೆಲವು ನಿರ್ದಿಷ್ಟ ಉದ್ದೇಶಗಳಿವೆ ಆದ್ದರಿಂದ ನಾವು ಅವುಗಳನ್ನು ಒಂದೊಂದಾಗಿ ನೋಡೋಣ ಮಾಡ್ಯೂಲ್ಗಳ ಪ್ರಕಾರ ವಿಭಜನೆ ಯೆಂದರೆ ಸಂಬಂಧಿತ ಗುಂಪುಗಳ ವಿಷಯದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಸಂಘಟಿಸಲು ಬಯಸುವ ಕೋಡ್ಗಳ ಫೈಲ್ಗಳ ಸಂಪೂರ್ಣ ಗುಂಪನ್ನು ನೀಡುವುದು ಇದರಿಂದಾಗಿ ಪ್ರೋಗ್ರಾಂನ ಆ ಭಾಗವನ್ನು ವ್ಯವಸ್ಥಿತ ರೀತಿಯಲ್ಲಿ ಇದರ ಅರ್ಥವನ್ನು ನಾವು ಒಟ್ಟಿಗೆ ಸೇರಿಸುವುದು ಕೋಡ್ನ ಆ ಭಾಗವನ್ನು ಒಂದು ಮಾಡ್ಯೂಲ್ನಲ್ಲಿ ಇಟ್ಟಾಗ ಅದು ಒಂದು ರೀತಿಯ ಉತ್ತಮ ಕ್ರಿಯಾತ್ಮಕತೆಯನ್ನು ಹೊಂದಿರುತ್ತದೆ ನಾವು ಕೇವಲ 100 ಪ್ರೋಗ್ರಾಂ ಫೈಲ್ಗಳನ್ನು ಅನಿಯಂತ್ರಿತವಾಗಿ ಮಾಡುವುದಿಲ್ಲ ನಾವು ಅವುಗಳಲ್ಲಿ 17 ಅನ್ನು 1 ಮಾಡ್ಯೂಲ್ಗೆ ಅನಿಯಂತ್ರಿತವಾಗಿ ಇಡುವುದಿಲ್ಲ ಆದರೆ ನಾವು ಅವುಗಳನ್ನು ಒಂದು ರೀತಿಯಲ್ಲಿ ಒಟ್ಟಿಗೆ ಸೇರಿಸುತ್ತೇವೆ ಇದರಿಂದ ಅವುಗಳು ಒಟ್ಟಿಗೆ ಕಾಂಕ್ರೀಟ್ ಪರಿಕಲ್ಪನೆಗಳನ್ನು ಪ್ರತಿನಿಧಿಸುತ್ತವೆ ಅಥವಾ ಅವು ಕೆಲವು ಕ್ರಮಾವಳಿ ಕಾರ್ಯಗಳನ್ನು ಒದಗಿಸುತ್ತವೆ ಆದ್ದರಿಂದ ವಿಭಜನೆಯ ಮಾಡ್ಯುಲಾರಿಟಿ ಒಂದು ಪ್ರಮುಖ ಕ್ಷೇತ್ರವಾಗಿದೆ ಎರಡನೆಯದು ಸಂಯೋಜನೆ ಅಂದರೆ ನಾವು ವ್ಯವಸ್ಥೆಯನ್ನು ಸಣ್ಣ ಮಾಡ್ಯೂಲ್ಗಳಾಗಿ ಪ್ರತಿ ಮಾಡ್ಯೂಲ್ ಅನ್ನು ಉಪ ಮಾಡ್ಯೂಲ್ಗಳಾಗಿ ವಿಂಗಡಿಸುತ್ತೇವೆ ನಾವು ಅದನ್ನು ಮತ್ತೆ ಪುನರ್ನಿರ್ಮಿಸಲು ಸಾಧ್ಯವಾಗಬೇಕು ಅಂದರೆ ನೀವು ಸಣ್ಣ ಮಾಡ್ಯೂಲ್ಗಳನ್ನು ತೆಗೆದುಕೊಂಡು ಅವುಗಳನ್ನು ದೊಡ್ಡ ಮಾಡ್ಯೂಲ್ಗೆ ಸೇರಿಸಲು ಸಾಧ್ಯವಾಗಬೇಕು ಆದ್ದರಿಂದ ಅದು ಯಾವ ರೀತಿ ಸಹಾಯಕಾರಿಯಾಗುತ್ತದೆ ಎಂದರೆ ಪ್ರೋಗ್ರಾಂನ ಎರಡು ಅಥವಾ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಾವು ಒಂದೇ ರೀತಿಯ ಕ್ರಿಯಾತ್ಮಕತೆಯನ್ನು ಹೊಂದಿದ್ದರೆ ನಂತರ ನಾವು ಒಂದೇ ಉಪ ಮಾಡ್ಯೂಲ್ ಅನ್ನು ಹೊಂದಬಹುದು ಅದನ್ನು ಮರುಬಳಕೆ ಮಾಡಬಹುದು ಸಂಯೋಜಿಸಬಹುದು ಇತರ ಮಾಡ್ಯೂಲ್ಗಳು ಮತ್ತು ಮರುಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಆದ್ದರಿಂದ ನಿಮ್ಮಲ್ಲಿ ಅನೇಕರಿಗೆ ಪರಿಚಯವಿರಬಹುದಾದ ಸಾಂಪ್ರದಾಯಿಕ ಸಿ ಪ್ರೋಗ್ರಾಮಿಂಗ್ ವಿಷಯದಲ್ಲಿ ನೀವು ಯೋಚಿಸಲು ಬಯಸಿದರೆ ಮಾಡ್ಯುಲ್ಯಾರಿಟಿ ಮರುಬಳಕೆ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಸಿ ಸ್ಟ್ಯಾಂಡರ್ಡ್ ಲೈಬ್ರರಿಯನ್ನು ಸರಿಯಾಗಿ ಬಳಸುತ್ತದೆ ಎಂದು ನಿಮಗೆ ತಿಳಿದಿರುವಂತೆ ನಾವು ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಲೈಬ್ರರಿ ಯನ್ನು ಬಳಸುತ್ತೇವೆ ಎಂದು ನೀವು ಕಾಣಬಹುದು ಮತ್ತು ಪ್ರಮಾಣಿತ ಗ್ರಂಥಾಲಯದಲ್ಲಿ ನೀವು ಏನು ಮಾಡುತ್ತೀರಿ ನೀವು ವಿಭಿನ್ನ ಸ್ಟ್ಯಾಂಡರ್ಡ್ ಲೈಬ್ರರಿ ಹೆಡರ್ ಗಳನ್ನು ಸೇರಿಸಿದ್ದೀರಿ ಇದು ನಮ್ಮಲ್ಲಿ ಎಸ್ಟಿಡಐಓ h ಇದೆ ಮ್ಯಾಪ್ hಸೇರಿವೆಎಸ್ಟಿಡಿಎಲ್ಐಬಿ h ಸೇರಿವೆ ಎಂದು ಹೀಗೆ ಮುಂದುವರಿಸಬಹುದು ಈಗ ಇವೆಲ್ಲವೂ ಹೆಡರ್ ಫೈಲ್ಗಳು ಅಗತ್ಯವಾಗಿ ಫಂಕ್ಷನ್ ಹೆಡರ್ಗಳ ಗುಂಪನ್ನು ಹೊಂದಿರಬೇಕು ಏಕೆಂದರೆ ನಾವು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಯಾವುದೇ ವರ್ಗವಿಲ್ಲ ಆದರೆ ಮಾಡ್ಯುಲ್ಯಾರಿಟಿ ಯ ಸ್ಪಷ್ಟ ಬಳಕೆಯನ್ನು ನೀವು ನೋಡಬಹುದು ಮಾಡ್ಯುಲ್ಯಾರಿಟಿ ಯ ಸಂಘಟಿತ ಬಳಕೆಯನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ನಾವು ಏನು ಮಾಡುತ್ತಿದ್ದೇವೆ ಈ ಎಲ್ಲಾ ವಿಭಿನ್ನ ಹೆಡರ್ ಫೈಲ್ಗಳನ್ನು ನಾವು ಏಕೆ ಹೊಂದಿರಬೇಕು ಇತರ ಪರ್ಯಾಯವಾಗಿರಬಹುದಾದ ಅರ್ಥವೇನೆಂದರೆ ನಾನು ಪ್ರಮಾಣಿತ ಲೈಬ್ರರಿಯನ್ನು ಏಕೆ ಹೊಂದಬಹುದಿತ್ತು ಎಲ್ಲಾ ಕಾರ್ಯ ಶೀರ್ಷಿಕೆಗಳನ್ನು ಒಳಗೊಂಡಿರುತ್ತದೆ ಆದರೆ ನಾವು ಅದನ್ನು ಮಾಡುವುದಿಲ್ಲ ಆದ್ದರಿಂದ ನಾವು ಏನು ಮಾಡಿದ್ದೇವೆ ನಾವು ನಿರ್ದಿಷ್ಟ ವಿಭಜನೆ ಮತ್ತು ಸಂಯೋಜನೆಯನ್ನು ಮಾಡಿದ್ದೇವೆ ಆದ್ದರಿಂದ ನಾವು stdio h ಬಗ್ಗೆ ಮಾತನಾಡುವಾಗ ನಾವು ಪ್ರಿಂಟ್ಎಫ್ ಹೆಡರ್ ಸ್ಕ್ಯಾನ್ಫ್ ಹೆಡರ್ ಎಫ ಪ್ರಿಂಟ್ಎಫ್ಹೆಡರ್ ಹೆಡರ್ ಮುಂತಾದ ಎಲ್ಲಾ ಫಂಕ್ಷನ್ ಹೆಡರ್ ಗಳನ್ನು ಒಟ್ಟುಗೂಡಿಸಿದ್ದೇವೆ ಮತ್ತು ಇದು ಕೆಲವು ರೀತಿಯ ಇನ್ಪುಟ್ ಔಟ್ಪುಟ್ ಕಾರ್ಯವಿಧಾನಕ್ಕೆ ಸಂಬಂಧಿಸಿದೆ ಆದರೆ ನಾವು ಒಂದು ಕೋನದ ಸ್ಪರ್ಶಕವನ್ನು ಲೆಕ್ಕಾಚಾರ ಮಾಡುವಂತಹ ವಿಭಿನ್ನ ಗಣಿತದ ಕಾರ್ಯಾಚರಣೆಗಳನ್ನು ಎದುರಿಸಬೇಕಾಗುತ್ತದೆ ಟ್ಯಾನ್ ಫಂಕ್ಷನ್ ಅಥವಾ ಹಾಫ್ ಟ್ಯಾನ್ ಫಂಕ್ಷನ್ ಸ್ಕ್ವೇರ್ ರೂಟ್ ಫಂಕ್ಷನ್ ಇವುಗಳಿಗೆ ಪ್ರತ್ಯೇಕವಾದ ಹೆಡರ್ ಫೈಲ್ಗಳಿದ್ದು ಅವುಗಳನ್ನು ಒಟ್ಟಿಗೆ ಇರಿಸುತ್ತದೆ ಆದ್ದರಿಂದ ಇದು ಸುಲಭವಾಗಿ ವಿಭಜನೆ ಆಗುವುದನ್ನು ತೋರಿಸುತ್ತದೆ ನೀವು ಬಯಸುವ ಎಲ್ಲಾ ವಿಭಿನ್ನ ಪ್ರಮಾಣಿತ ಕಾರ್ಯಗಳು ಎಲ್ಲಾ ವಿಭಿನ್ನ ಪ್ರಮಾಣಿತ ಹೆಡರ್ ಫೈಲ್ಗಳು ಸಿ ಪ್ರೋಗ್ರಾಮರ್ಗೆ ಒದಗಿಸಿದ್ದೀರಿ ನೀವು ಅವುಗಳನ್ನು ಫ್ಲಾಗ್ ಆಗಿ ಒದಗಿಸುವುದಿಲ್ಲ ನೀವು ಅವುಗಳನ್ನು ಕ್ರಿಯಾತ್ಮಕವಾಗಿ ಸಮಂಜಸವಾಗಿ ನೋಡಿದಾಗ ವಿಭಜಿಸಿದಾಗ ಅವುಗಳ ನಡುವೆ ಎಂದಿಗೂ ಸಂವಹನ ನಡೆಸುವುದಿಲ್ಲ ಪ್ರಿಂಟ್ ಸ್ಕ್ರೀನ್ನೊಂದಿಗೆ ಸಂವಹನ ಮಾಡುವುದಿಲ್ಲ ಸ್ಕ್ಯಾನ್ಫ್ಎಫ್ ಪ್ರಿಂಟ್ಎಫ್ ನೊಂದಿಗೆ ಸಂವಹನ ಮಾಡುವುದಿಲ್ಲ ಮತ್ತು ಖಂಡಿತವಾಗಿಯೂ ಆರ್ಟಾನ್ ಸೈನ್ನೊಂದಿಗೆ ಸಂವಹನ ಮಾಡುವುದಿಲ್ಲ ಆದರೆ ನೀವು ಇನ್ನೂ ಪರಿಕಲ್ಪನಾತ್ಮಕವಾಗಿ ಅವುಗಳನ್ನು ಒಟ್ಟಿಗೆ ಸೇರಿಸುತ್ತೀರಿ ಏಕೆಂದರೆ ಅದರೊಂದಿಗೆ ಬಳಕೆದಾರರಿಗೆ ಆ ಮಾಡ್ಯೂಲ್ ಅನ್ನು ಬಳಸುವುದು ತುಂಬಾ ಸುಲಭವಾಗುತ್ತದೆ ಆದ್ದರಿಂದ ಸಂಯೋಜನೆ ಸುಲಭವಾಗುತ್ತದೆ ಬಳಕೆದಾರರು ಯೋಚಿಸಬೇಕಾದ ಎಲ್ಲಾ ಪ್ರೋಗ್ರಾಂ ಅನ್ನು ನಿರ್ಮಿಸಬೇಕು ನಾನು ಇಲ್ಲಿ ಇನ್ಪುಟ್ ಔಟ್ಪುಟ್ ಮಾಡುತ್ತಿದ್ದೇನೆ ನಂತರ ನಾನು ಎಸ್ಟಿಡಿಐ ಓ hಅನ್ನು ಸೇರ್ಪಡೆಸಿಕೊಳ್ಳಬೇಕು ಮೆಮೊರಿ ಹಂಚಿಕೆ ಮತ್ತು ಮರುಹಂಚಿಕೆಗೆ ಸಂಬಂಧಿಸಿದ ಯಾವುದನ್ನಾದರೂ ನಾನು ಮಾಡುತ್ತಿದ್ದೇನೆ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ಲಿಬ್ ಆದ್ದರಿಂದ ಇದು ಮೂಲ ಪ್ರೋಗ್ರಾಮಿಂಗ್ಗೆ ಸಂಬಂಧಿಸಿದ ಸರಳ ಉದಾಹರಣೆಯಾಗಿದೆ ಮಾಡ್ಯುಲ್ಯಾರಿಟಿ ಒಂದು ಪ್ರಮುಖ ಅವಶ್ಯಕತೆಯಾಗಿದೆ ಎಂದು ತೋರಿಸುತ್ತದೆ ಇದು ಉತ್ತಮ ವಿಭಜನೆ ಉತ್ತಮ ಸಂಯೋಜನೆಯನ್ನು ಒದಗಿಸುವ ದೃಷ್ಟಿಯಿಂದ ಉತ್ತಮವಾಗಿ ಸಂಘಟಿಸುವ ಪ್ರಮುಖ ಸಾಧನವಾಗಿದೆ ಮತ್ತು ಅದರ ಪರಿಣಾಮವಾಗಿ ಇದನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ನಂತರ ನೀವು ಮಾಡುವ ಇತರ ಉದ್ದೇಶವೆಂದರೆ ಮಾಡ್ಯುಲರ್ ಅರ್ಥವಾಗುವಿಕೆ ಆದ್ದರಿಂದ ನಾನು ಹೇಳಿದಂತೆ ನಾನು ಇನ್ಪುಟ್ ಔಟ್ಪುಟ್ ಮಾಡಲು ಬಯಸಿದರೆ ನಾನು ಮಾಡಬೇಕಾಗಿರುವುದು ಎಸ್ಟಿಡಿಐಓ h ಅನ್ನು ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಈ ಮಾಡ್ಯೂಲ್ನ ವಿಭಿನ್ನ ಘಟಕಗಳು ಅವುಗಳ ನಡುವೆ ಸಂವಹನ ಮಾಡುವುದಿಲ್ಲ ಎಂದು ಹೇಳಿದ್ದರೂ ಸಹ ಎಲ್ಲಾ ಇನ್ಪುಟ್ಔಟ್ಪುಟ್ ಕಾರ್ಯಾಚರಣೆಗಳು ಪರಿಕಲ್ಪನಾ ಗಡಿ ಇಲ್ಲಿ ಇದೆ ಆದ್ದರಿಂದ ನಾನು ಮಾಡ್ಯೂಲ್ ಅನ್ನು ಒಂದು ರೀತಿಯ ಘಟಕವಾಗಿ ಅರ್ಥಮಾಡಿಕೊಳ್ಳಬಲ್ಲೆ ಅದನ್ನು ಬಳಸಲು ಸುಲಭವಾಗಿಸುತ್ತದೆ ಮತ್ತು ಕೆಲವು ಬದಲಾವಣೆಗಳನ್ನು ಮಾಡಬೇಕಾದರೆ ಅದನ್ನು ಬದಲಾಯಿಸಲು ಸಹ ಸುಲಭವಾಗುತ್ತದೆ ನಾಲ್ಕನೆಯ ಉದ್ದೇಶ ಎಂದರೆ ಮಾಡ್ಯುಲರ್ ನಿರಂತರತೆ ಮಾಡ್ಯುಲರ್ ನಿರಂತರತೆಯು ಆಳದಲ್ಲಿ ಸ್ವಲ್ಪ ಹೆಚ್ಚು ಆಳವಾಗಿರುತ್ತದೆ ಅಂತಹ ವ್ಯವಸ್ಥೆಯನ್ನು ಮಾಡ್ಯೂಲ್ಗಳಾಗಿ ವಿಂಗಡಿಸಲು ಬಯಸುತ್ತೇನೆ ಎಂದರೆ ಅದು ಭವಿಷ್ಯದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಮತ್ತು ಬದಲಾವಣೆಗಳು ವಿಭಿನ್ನ ಕಾರಣಗಳಿಂದಾಗಿರಬಹುದು ಉದಾಹರಣೆಗೆ ಬದಲಾವಣೆಗಳು ಕೋಡ್ನಲ್ಲಿ ಕೆಲವು ಸಮಸ್ಯೆಗಳಿರಬಹುದು ಆದೇಶಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಬೇಕಾಗುತ್ತದೆ ಬದಲಾವಣೆಗಳು ನಿರ್ದಿಷ್ಟತೆಯ ಬದಲಾವಣೆಯಿಂದಾಗಿರಬಹುದು ಬದಲಾವಣೆಗಳು ವ್ಯವಹಾರ ಪ್ರಕ್ರಿಯೆಯಲ್ಲಿನ ಬದಲಾವಣೆಗಳಿಂದಾಗಿರಬಹುದು ಹಾಗಾಗಿ ನಾವು ಮಾಡ್ಯೂಲ್ಗಳನ್ನು ಯಾವ ರೀತಿ ರಚಿಸಬೇಕಾಗುತ್ತದೆ ಎಂದರೆ ಅದರಲ್ಲಿ ಕೆಲವು ಬದಲಾವಣೆಗಳು ಅಗತ್ಯವಿದ್ದಾಗ ಬದಲಾವಣೆಗಳನ್ನು ಮಾಡಿದರೆ ಬದಲಾವಣೆಯು ಅನೇಕ ವಿಭಿನ್ನ ಮಾಡ್ಯೂಲ್ಗಳಾದ್ಯಂತ ಹೋಗಬಾರದು ಬದಲಾವಣೆಯು ಒಂದಕ್ಕೆ ಸೀಮಿತವಾಗಿರಬೇಕು ಅಥವಾ ಬಹಳ ಕಡಿಮೆ ಸಂಖ್ಯೆಯ ಮಾಡ್ಯೂಲ್ಗಳಿಗೆ ಸೀಮಿತವಾಗಿರಬೇಕು ಆದ್ದರಿಂದ ಮಾಡ್ಯುಲರೈಸೇಶನ್ ಸರಿಯಾಗಿಲ್ಲದಿದ್ದರೆ ಬದಲಾವಣೆಗಳು ವಿಭಿನ್ನ ಮಾಡ್ಯೂಲ್ಗಳಲ್ಲಿ ಹರಡುತ್ತವೆ ಉದಾಹರಣೆಗೆ math h ಸೆಟ್ ಅನ್ನು ವಿಭಜಿಸಿದ್ದರೆ ದೋಷಗಳನ್ನು 2ವಿಭಿನ್ನ ಮಾಡ್ಯೂಲ್ ಗಳಲ್ಲಿ ಅಥವಾ stdio h ನೊಂದಿಗೆ math h ಅನ್ನು ಕ್ಲಬ್ ಮಾಡಿದ್ದರೆ ಸಂಖ್ಯಾ ಕ್ರಮಾವಳಿಯ ಯಾವುದೇ ಬದಲಾವಣೆಯು ವಿಭಿನ್ನ ತ್ರಿಕೋನಮಿತಿಯ ಕಾರ್ಯಗಳನ್ನು ಲೆಕ್ಕಾಚಾರ ಮಾಡಿದಾಗ ಎಲ್ಲಾ ಮಾಡ್ಯೂಲ್ ಗಳಲ್ಲಿ ಹರಿದುಹೋಗುತ್ತಿತ್ತು ಹಾಗೂ ಎಲ್ಲಾ ಮಾಡ್ಯೂಲ್ ಗಳನ್ನು ಸರಿಪಡಿಸಬೇಕಾಗಿತ್ತು ಆದ್ದರಿಂದ ಇದು ಒಂದು ರೀತಿಯಲ್ಲಿ ಕಡಿಮೆಯಾಗುತ್ತದೆ ಅದು ಒಂದು ಮಾಡ್ಯೂಲ್ನ ಬದಲಾವಣೆಯು ಇನ್ನೊಂದರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಖಂಡಿತವಾಗಿಯೂ ಆ ಉದ್ದೇಶಕ್ಕೆ ಸಂಬಂಧಿಸಿರುವುದು ಮಾಡ್ಯುಲರ್ ರಕ್ಷಣೆ ದೋಷಗಳನ್ನು ಸ್ಥಳೀಕರಿಸಬೇಕು ಅಂದರೆ ಸೊನ್ನೆಯಿಂದ ಭಾಗಾಕಾರ ಮಾಡಿದಾಗ ಆ ದೋಷ ಮ್ಯಾಥ್ h ಗೆ ಮಾತ್ರ ಸೀಮಿತವಾಗಿರಬೇಕು ಅದೇ ರೀತಿ ಮೆಮೊರಿ ಹಂಚಿಕೆ ವೈಫಲ್ಯ ದೋಷವನ್ನು ಕಂಡರೆ ಅದು ಮೆಮೊರಿ h ಗೆ ಮಾತ್ರ ಸೀಮಿತವಾಗಿರಬೇಕು ಆದ್ದರಿಂದಕೋಡ್ಗಳ ಮಾಡ್ಯುಲರೈಸೇಶನ್ ಮಾಡುವಾಗ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ವಿಶಿಷ್ಟ ಉದ್ದೇಶಗಳು ಮಾಡ್ಯುಲರೈಸೇಶನ್ನಲ್ಲಿ ಉದ್ದೇಶಗಳನ್ನು ಪೂರೈಸಲು ಪ್ರಯತ್ನಿಸಿದಾಗ ಆಗಾಗ್ಗೆ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಉದಾಹರಣೆಗೆ ಸಾಮಾನ್ಯ ವ್ಯವಸ್ಥೆಯನ್ನು ಗಣನೆಗೆ ತೆಗೆದುಕೊಂಡಾಗ ಸಣ್ಣ ಮಾಡ್ಯೂಲ್ಗಳ ವಿಷಯದಲ್ಲಿ ಅವುಗಳನ್ನು ವಿಭಜನೆ ಮಾಡುವುದು ಸುಲಭವಲ್ಲ ಈ ಕೆಲಸಕ್ಕೆ ವ್ಯವಸ್ಥೆಯ ಆಳವಾದ ಅಧ್ಯಯನದ ಅಗತ್ಯವಿದೆ ವಿನ್ಯಾಸದ ಅನುಭವದ ತಿಳುವಳಿಕೆ ಮತ್ತು ಒಬ್ಜೆಕ್ಟ್ ಮಾದರಿಗಳ ಇತರ ಅಂಶಗಳ ಬಳಕೆ ಅಮೂರ್ತ ಪರಿಕಲ್ಪನೆಗಳು ಯಾವುವು ಎಂಬುದನ್ನು ಗುರುತಿಸುವುದು ಇವೇ ಕೆಲವು ಉದ್ದೇಶಗಳಾಗಿವೆ ಎಂಕ್ಯಾಪ್ಸುಲೇಶನ್ ಸಾಧ್ಯತೆಗಳೇನು ಮತ್ತು ಕ್ರಮಾನುಗತವಾದರೂ ಸಹ ಸಂಭವನೀಯ ಆದ್ದರಿಂದ ಇದು ಯಾವಾಗಲೂ ಸುಲಭ ಕ್ಷುಲ್ಲಕ ಕಾರ್ಯವಲ್ಲ ಯಾವ ಫೈಲ್ಗಳನ್ನು ಯಾವ ಮಾಡ್ಯೂಲ್ನಲ್ಲಿ ಇರಿಸುವುದು ಎನ್ನುವುದಲ್ಲ ಯಾವ ಫಂಕ್ಷನ್ ಗಳನ್ನು ಯಾವ ಫೈಲ್ಗಳಲ್ಲಿ ಇಡಬಹುದು ಯಾವ ಹೆಡರ್ ಳನ್ನು ಯಾವ ಯಾವ ಹೆಡರ್ ಫೈಲ್ಗಳಲ್ಲಿ ಹಾಕಬೇಕು ಯಾವ ವರ್ಗ ವ್ಯಾಖ್ಯಾನಗಳನ್ನು ವಿಭಿನ್ನ ಫೈಲ್ಗಳಲ್ಲಿ ಇರಿಸಬಹುದು ಇವೆಲ್ಲವೂ ಆಳವಾಗಿ ಹೋಗುತ್ತವೆ ಇವೆಲ್ಲವೂ ಕೂಡ ಮಾಡ್ಯುಲರೈಸೇಶನ್ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ಮಾಡ್ಯುಲೈಸೇಶನ್ ಅನಿಯಂತ್ರಿತವಾಗಿದ್ದರೆ ಆಗಾಗ್ಗೆ ಅದು ಹೆಚ್ಚು ಹೆಚ್ಚು ಹಾನಿಕಾರಕ ಎಂದು ನೆನಪಿನಲ್ಲಿಡಿ ಇದು ಮಾಡ್ಯುಲೈಸ್ ಮಾಡದಿರುವುದಕ್ಕಿಂತ ಹೆಚ್ಚು ಕೆಟ್ಟದ್ದು ಏಕೆಂದರೆ ಅದನ್ನು ಯಾವಾಗಲೂ ಅಬ್ಸ್ತ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ವಿನ್ಯಾಸದ ಗಡಿಗಳೊಂದಿಗೆ ಹೊಂದಿಸಲಾಗಿದೆ ನೀವು ಡ್ರೈವ್ ಬೌಂಡೆಡ್ ಆಗಿಲ್ಲ ಆದ್ದರಿಂದ ಮಾಡ್ಯುಲರೈಸೇಶನ್ ಸಾಮಾನ್ಯ ಮತ್ತು ಪರಸ್ಪರ ಸಂಬಂಧದ ಶಬ್ದಾರ್ಥದ ಗುಂಪನ್ನು ಅನುಸರಿಸಬೇಕು ಆದ್ದರಿಂದ ದಯವಿಟ್ಟು ಈ ಅಂಶಗಳನ್ನು ಗಮನಿಸಿ ಏಕೆಂದರೆ ಅದು ಶಬ್ದಾರ್ಥದ ಗುಂಪನ್ನು ಅನುಸರಿಸಬೇಕು ಅಂತೆಯೇ ಅವುಗಳು ಪರಸ್ಪರ ಸಂಬಂಧ ಹೊಂದಿರಬೇಕು ಮತ್ತೆ ಎಸ್ಟಿಡಿಐಓ h ನ ಉದಾಹರಣೆ ಪುನರ್ ಪರಿಶೀಲಿಸಿದಾಗ printf ಕಾರ್ಯದ ಬಗ್ಗೆ ಯೋಚಿಸಿ ಅದು ಇನ್ಪುಟ್ ಔಟ್ಪುಟ್ ಆಗಿದೆ ಇದನ್ನು ಸಿ ಪ್ರೋಗ್ರಾಮರ್ ಗಳು ಬಳಸುತ್ತಾರೆ ಆದ್ದರಿಂದ ಎಸ್ಟಿಡಿಐ ಓ h ಅನ್ನು ಉಪಯೋಗಿಸಬೇಕಾಗುತ್ತದೆ ಈಗ ಕೆಲವು ಫಂಕ್ಷನ್ಗಳ ಬಗ್ಗೆ ನಿಮಗೆ ತಿಳಿದಿರಬಹುದು ರೀಡ್ ಫಂಕ್ಷನ್ ರೈಟ್ ಫಂಕ್ಷನ್ ಗಳನ್ನು ಇನ್ಪುಟ್ ಔಟ್ಪುಟ್ ಮಾಡಲು ಬಳಸಬಹುದು ಆದರೆ ಅವು ವಿಭಿನ್ನ ಮಟ್ಟದ ವಿವರಗಳಲ್ಲಿವೆ ಅವುಗಳು ಹೆಚ್ಚಾಗಿ ಬೈನರಿ ಡೇಟಾ ರೀಡ್ ರೈಟ್ ನಂತೆ ಕಾರ್ಯನಿರ್ವಹಿಸುವುದು ಈಗ ನಾವುಪ್ರಿಂಟ್ಫ್ ಅನ್ನು ಹಾಗೆ ಒಂದು ಹೆಡರ್ ಫೈಲ್ನಲ್ಲಿ ಮತ್ತು ರೀಡ್ ರೈಟ್ ಇನ್ನೊಂದು ಮಡಿಲಿನಲ್ಲಿ ಹಾಕಿದಾಗ 2 ಮಾಡ್ಯೂಲ್ ಗಳ ನಡುವೆ ಸಾಕಷ್ಟು ವ್ಯವಹಾರಗಳು ನಡೆಯುತ್ತದೆ ಯಾಕೆಂದರೆ ಪ್ರಿಂಟರ್ ಎಂದು ಕೂಡ ಸ್ವಂತವಾಗಿ ಕಾರ್ಯಗತಗೊಳ್ಳುವುದಿಲ್ಲ ಪ್ರಿಂಟ್ಫ್ ನಿರಂತರವಾಗಿ ರೀಡ್ ರೈಟ್ ಕಾರ್ಯಾಚರಣೆಗಳನ್ನು ಬಳಸುತ್ತದೆ ರೈಟ್ ಕಾರ್ಯಾಚರಣೆಗಳು ಇತರ ರೀತಿಯ ಇನ್ಪುಟ್ ಕಾರ್ಯಗಳನ್ನು ಬಳಸುತ್ತವೆಇನ್ಪುಟ್ ಮತ್ತು ಇನ್ನಿತರ ಫಂಕ್ಷನ್ ಗಳು ಇವೆ fwrite ನಂತಹ ಫಂಕ್ಷನ್ ಗಳು ಇವೆ ಆದ್ದರಿಂದ ಅದು ಸಾಮಾನ್ಯತೆ ಮತ್ತು ಪರಸ್ಪರ ಸಂಬಂಧವು ಫಂಕ್ಷನ್ ಗಳ ಪ್ರಮುಖ ಸಾಧನೆ ಯಾಗಿರುತ್ತದೆ ಈ ರೀತಿ ನಾವು ಮಾಡ್ಯುಲರೈಸೇಶನ್ ಸಹ ಮಾಡಬಹುದು ಸವಾಲುಗಳ ವಿಷಯದಲ್ಲಿ ಇನ್ನೂ ಕೆಲವು ಸಿಸ್ಟಮ್ ಗಳನ್ನು ವಿವರಿಸಲು ಪ್ರಯತ್ನಿಸಿದೆ ನೀವು ಪರಿಗಣಿಸಬಹುದಾದ ವಿತರಣಾ ವ್ಯವಸ್ಥೆಯು ಅನೇಕ ಪ್ರೋಸೆಸ್ಗಳನ್ನು ಹೊಂದಿರುತ್ತದೆ ಮತ್ತು ಈ ಪ್ರೊಸೆಸ್ಗಳಿಗೆ ಹಲವಾರು ಸಂದೇಶಗಳು ಹೋಗಿ ಬರುತ್ತಿರುತ್ತವೆ ಇಲ್ಲಿ ಏನನ್ನು ಮಾಡ್ಯುಲರೈಸ್ಮಾಡಬೇಕಾಗಿದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ನೀವು ಮಾಡ್ಯುಲೈಸ್ ಮಾಡಬೇಕೇ ಮತ್ತು ಪ್ರತಿ ಮಾಡ್ಯೂಲ್ ಸಾಧ್ಯವಾದಷ್ಟು ಸ್ವತಂತ್ರವಾಗಿರಬೇಕು ಏಕೆಂದರೆ ಪ್ರತಿಯೊಂದು ಮಾಡ್ಯೂಲ್ಗೆ ಅಗತ್ಯವಿರುವ ಸಂದೇಶ ಪ್ರಕಾರಗಳು ಅದರೊಳಗೆ ಇರಿಸಬಹುದು ಆದರೆ ನೀವು ಅದನ್ನು ಮಾಡಿದರೆ ಆಗಾಗ್ಗೆ ಸಾಕಷ್ಟು ಕಳಪೆ ವಿನ್ಯಾಸವನ್ನು ಹೊಂದಿರುತ್ತೀರಿ ಏಕೆಂದರೆ ಈಗ ಪ್ರತಿಯೊಂದು ಮಾಡ್ಯೂಲ್ ಸ್ವಂತ ಸಂದೇಶ ರಚನೆಯನ್ನು ಹೊಂದಿದೆ ಈ ಸಂದೇಶಗಳೊಂದಿಗೆ ವ್ಯವಹರಿಸಬೇಕಾದ ಬಳಕೆದಾರರಿಗೆ ಯಾವ ಮಾಡ್ಯೂಲ್ನಲ್ಲಿ ಯಾವ ರಚನೆ ಅಸ್ತಿತ್ವದಲ್ಲಿದೆ ಎಂದು ತಿಳಿಯದೆ ಅವುಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಡಾಕ್ಯುಮೆಂಟೇಶನ್ ಅನ್ನು ಮಾಡುವುದು ಕಷ್ಟವಾಗುತ್ತದೆ ಅದನ್ನು ನಿರ್ವಹಿಸಲು ನಿಜವಾಗಿಯೂ ಕಷ್ಟವಾಗುತ್ತದೆ ಆದ್ದರಿಂದ ನೀವು ಎಲ್ಲವನ್ನೂ ಹಾಕುವಾಗ ಕೆಲವು ಅಂಶಗಳನ್ನು ಗಮನಿಸಬೇಕು ಅದೇನೆಂದರೆ ಖಂಡಿತವಾಗಿಯೂ ನೀವು ಉತ್ತಮವಾದ ಎನ್ಕ್ಯಾಪ್ಸುಲೇಷನ್ಗೆ ಅಂಟಿಕೊಳ್ಳುತ್ತೀರಿ ಏಕೆಂದರೆ ಸಂದೇಶವು ಈ ಮಾಡ್ಯೂಲ್ಗೆ ಸಂಬಂಧಿಸಿದೆ ನಾನು ಅದನ್ನು ಅದರೊಳಗೆ ಇಡುತ್ತೇನೆ ಆದ್ದರಿಂದ ನೀವು ಎಲ್ಲವನ್ನೂ ಮರೆಮಾಡುತ್ತಿದ್ದೀರಿ ಆದರೆ ಹೆಚ್ಚು ಮರೆಮಾಚುವುದು ಮಾಡ್ಯುಲರೈಸೇಶನ್ಗೆ ವಾಸ್ತವವಾಗಿ ಹೆಚ್ಚು ಪರಿಣಾಮ ಬೀರಬಹುದು ಅದು ಹಿಮ್ಮುಖವಾಗಬಹುದು ಏಕೆಂದರೆ ಯಾವ ಬೇರೆ ಬೇರೆ ಸಂದೇಶಗಳು ಅಡ್ಡಲಾಗಿ ಹೋಗಬೇಕಾದಗುತ್ತದೆ ಎಂಬುದು ನಿಮಗೆ ತಿಳಿದಿಲ್ಲ ಅವುಗಳ ಸ್ವರೂಪಗಳು ಯಾವುವು ಆದ್ದರಿಂದ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಬೇರೆ ಮಾಡ್ಯುಲರೈಸೇಶನ್ ಮಾಡುವ ಮೂಲಕ ಸಮತೋಲನವನ್ನು ಹೊಂದಬಹುದು ಹಲವಾರು ರೀತಿಯ ಸಂದೇಶಗಳೊಂದಿಗೆ ನಿಜವಾಗಿ ವ್ಯವಹರಿಸುವ ಮಾಡ್ಯೂಲ್ ಅನ್ನು ಏಕೆ ರಚಿಸಬಾರದು ಎಂದು ಗುರುತಿಸಬಹುದು ಮತ್ತು ಯಾವ ರೀತಿಯ ಸಂದೇಶಗಳು ಬೇಕಾಗುತ್ತವೆ ಎಂಬುದರ ಆಧಾರದ ಮೇಲೆ ವಿಭಿನ್ನ ಮಾಡ್ಯೂಲ್ಗಳು ಬಳಸಬಹುದಾದ ಇಂಟರ್ಫೇಸ್ಗಳನ್ನು ಒದಗಿಸಬೇಕು ನಾವು ಅದರಲ್ಲಿ ಹೆಚ್ಚಿನದನ್ನು ನೋಡುತ್ತಿರುವುದೇನೆಂದರೆ ಇದು ಎದುರಾಗಬಹುದಾದ ಸಂಭವನೀಯ ಸವಾಲುಗಳೇನು ಎಂಬುದರ ಒಂದು ನೋಟ ಈ ಹಿನ್ನೆಲೆಯಲ್ಲಿ ನಾವು ಆಗಾಗ್ಗೆ ಮಾತನಾಡುವ ಮಾಡ್ಯುಲೈಸೇಶನ್ನ ಉದ್ದೇಶಗಳನ್ನು ಮುಂದುವರೆಸುತ್ತಾಬುದ್ಧಿವಂತ ಮಾಡ್ಯುಲರೈಸೇಶನ್ ನನ್ನು ಸಾಧಿಸಲು ಅನುಸರಿಸಬಹುದಾದ ಕೆಲವು ಮೂಲಭೂತ ಮಾರ್ಗಸೂಚಿಗಳು ಅದಕ್ಕಾಗಿಯೇ ನಾನು ಇದರ ಪ್ರಮುಖ ಪದಗಳನ್ನು ಹೈಲೈಟ್ ಮಾಡಿದ್ದೇನೆ ಕ್ಷಮಿಸಿ ಇದು ಬದಲಾಗಿದೆ ಹೈಲೈಟಡ್ ಕೀವರ್ಡ್ಗಳು ತಾರ್ಕಿಕವಾಗಿ ಸಂಬಂಧಿತ ಅಮೂರ್ತತೆಯನ್ನು ವರ್ಗೀಕರಿಸಲಾಗಿದೆ ನೀವು ಈಗಾಗಲೇ ಸಿಸ್ಟಂನಲ್ಲಿ ಅಮೂರ್ತತೆಯನ್ನು ಹೊಂದಿದ್ದೀರಿ ಆದ್ದರಿಂದ ಮಾಡ್ಯೂಲ್ನಲ್ಲಿ ಈಗ ಸ್ವಾಭಾವಿಕವಾಗಿ ಒಂದು ವಿಪರೀತವೆಂದರೆ ನೀವು ಪ್ರತಿಯೊಂದು ಅಮೂರ್ತತೆಯನ್ನು ಬೇರೆ ಬೇರೆ ಮಾಡ್ಯೂಲ್ಗೆ ಹಾಕುತ್ತೀರಿ ಅದು ನಿಮಗೆ ಹೆಚ್ಚು ಫ್ರಾಕ್ಚರೆಡ್ ಮಾಡ್ಯುಲರೈಸೇಶನ್ ಅನ್ನು ನೀಡಬಹುದು ಅದು ಬಹಳಷ್ಟು ಸಂವಾದಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಿಮ್ಮ ಮಾಡ್ಯೂಲ್ಗಳು ಸರಳವಾಗಿರುತ್ತವೆ ಆದರೆ ತುಂಬಾ ಪರಸ್ಪರ ಕ್ರಿಯೆಗಳನ್ನು ಹೊಂದಿರುತ್ತೀರಿ ಯಂತ್ರ ಕಲಿಕೆ ವ್ಯವಸ್ಥೆಯಲ್ಲಿ ನಾನು ತೋರಿಸಿದ ಉದಾಹರಣೆಯನ್ನು ನೀವು ನೆನಪಿಸಿಕೊಳ್ಳಿ ಸಂವಹನ ಭಾಗವು ಸಹ ನಿರ್ವಹಿಸಬಹುದಾದ ಸಂಕೀರ್ಣತೆಯಾಗಿರಬೇಕು ಪ್ರತಿ ಅಮೂರ್ತತೆಯನ್ನು ಪ್ರತ್ಯೇಕ ಮಾಡ್ಯೂಲ್ಗೆ ಹಾಕುವ ಬದಲು ನೀವು ಅವುಗಳನ್ನು ತಾರ್ಕಿಕವಾಗಿ ಸಂಬಂಧಿತ ಅಮೂರ್ತತೆಗಳಾಗಿ ವರ್ಗೀಕರಿಸಲು ಪ್ರಯತ್ನಿಸಿ ಇನ್ಪುಟ್ ಔಟ್ಪುಟ್ ಕಾರ್ಯಾಚರಣೆಗಳ ಅಮೂರ್ತತೆಗಳು ಒಂದು ಮಾಡ್ಯೂಲ್ಗೆ ಕಾರಣವಾಗಬೇಕು ಗಣಿತದ ಮಾಡೆಲಿಂಗ್ನ ಅಮೂರ್ತತೆಯು ಸಿಸ್ಟಮ್ ಸಂಬಂಧಿತ ಕಾರ್ಯಾಚರಣೆಗಳ ಅಮೂರ್ತತೆಯನ್ನು stdlib h ಎಂಬ ಮಾಡೆಲ್ ನಲ್ಲಿ ಇರಿಸಿ ಅದನ್ನು ಮಾಡುವಾಗ ಮಾಡ್ಯೂಲ್ಗಳ ನಡುವೆ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಇದು ತಾರ್ಕಿಕ ಅಮೂರ್ತತೆಗಳನ್ನು ಮಾಡ್ಯೂಲ್ ಆಗಿ ಗುಂಪು ಮಾಡಿದಾಗ ಉನ್ನತ ಮಟ್ಟದ ಕ್ರಿಯಾತ್ಮಕತೆಯ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡೆಲ್ಗಳ ಒಳಗೆ ಹೋಗಬೇಕಾಗುತ್ತದೆ ಮತ್ತು ತಾರ್ಕಿಕ ಗುಂಪುಗಳು ಮತ್ತು ಮಾಡ್ಯೂಲ್ಗಳಾದ್ಯಂತ ಅವಲಂಬನೆಯನ್ನು ಕಡಿಮೆ ಮಾಡುವುದು ಈ ಎರಡು ಅಂಶಗಳು ಪ್ರತಿ ಮಾಡ್ಯೂಲ್ ಅನ್ನು ಅರ್ಥಮಾಡಿಕೊಳ್ಳುಲು ಸುಲಭವಾಗುತ್ತದೆ ಮತ್ತು ಸರಳತೆಯು ಮಾಡ್ಯುಲರೈಸೇಶನ್ನ ಒಂದು ಪ್ರಮುಖ ಆಲೋಚನೆಯಾಗಿರಬೇಕು ಏಕೆಂದರೆ ನಾವು ಏಕೆ ಮಾಡ್ಯುಲೈಸ್ ಮಾಡುತ್ತಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ ಸಂಕೀರ್ಣತೆಯು ತುಂಬಾ ಹೆಚ್ಚಾದಾಗ ಮತ್ತು ಕಲ್ಪನೆಗಳನ್ನು ಸದುಪಯೋಗಪಡಿಸಿದಾದ ನಾವು ಈ ಎಲ್ಲವನ್ನು ಮಾಡುತ್ತೇವೆ ಸಮಸ್ಯೆಯ ಡೊಮೇನ್ನ ಶಬ್ದಕೋಶ ಈಗಾಗಲೇ ರಚಿಸಿರುವ ಅಮೂರ್ತತೆಯನ್ನು ಸಂಭವನೀಯ ಎನ್ಕ್ಯಾಪ್ಸುಲೇಷನನ್ನು ನಿಯಂತ್ರಿ ಸಿ ಸದುಪಯೋಗಪಡಿಸಿಕೊಳ್ಳಬಹುದು ಅಂತಿಮವಾಗಿ ಮಾಡ್ಯೂಲ್ಗಳು ಪೂರ್ಣವಾಗಿರಬೇಕು ಬುದ್ಧಿವಂತ ಮಾಡ್ಯುಲರೈಸೇಶನ್ನ ಅತಿಕ್ರಮಣ ತತ್ವಗಳು ಏನೆಂದರೆ ವಿನ್ಯಾಸ ಮಾಡಲು ಪ್ರಾರಂಭಿಸಿದಾಗಲೆಲ್ಲಲ್ಲಾ ಕೋಡ್ಅನ್ನು ಸಂಘಟಿ ಅನುಷ್ಠಾನ ಮಾಡಲು ಸುಲಭವಾಗಿರಬೇಕುನಾವು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ವಿಶ್ವಾಸವಿದೆ ಆದರೆ ಸಿಸ್ಟಮ್ ವಿನ್ಯಾಸ ಮತ್ತು ಅನುಷ್ಠಾನದ ಸಾಫ್ಟ್ವೇರ್ ಅಭಿವೃದ್ಧಿಯ ಅನಿವಾರ್ಯ ವಾಸ್ತವವಾಗಿದೆ ಎಂದು ಅನುಭವವು ತೋರಿಸುತ್ತದೆ ಏಕೆಂದರೆ ವ್ಯವಸ್ಥೆಯು ಮಾನವನ ಮನಸ್ಸಿನ ವಿಭಿನ್ನ ಮಿತಿಗಳಿಗೆ ಮತ್ತು ವ್ಯವಹಾರದ ಸನ್ನಿವೇಶದ ಬದಲಾವಣೆಯ ಮೇಲೆ ಅವಲಂಬಿತವಾಗಿದೆ ಬದಲಾವಣೆಯ ಸುಲಭತೆಯನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂದರೆ ನಾವು ಮಾಡ್ಯೂಲ್ಗಳನ್ನು ಬುದ್ಧಿವಂತಿಕೆಯಿಂದ ಸಂಘಟಿಸಬೇಕು ಆದ್ದರಿಂದ ಒಂದು ಮಾಡ್ಯೂಲ್ನಲ್ಲಿನ ಕೆಲವು ಬದಲಾವಣೆಗಳು ಕನಿಷ್ಟ ಸಂಖ್ಯೆಯ ಇತರ ಮಾಡ್ಯೂಲ್ಗಳ ಮೇಲೆ ಪರಿಣಾಮ ಬೀರುತ್ತವೆ ಈ ತತ್ವಗಳೊಂದಿಗೆ ನಿಯಮಿತವಾಗಿ ಮುಂದುವರೆಸುತ್ತ ಹೋಗಿ ವಿಭಿನ್ನ ಮಾಡ್ಯೂಲ್ಗಳನ್ನು ನೋಡೋಣ ಹಿಂದಿನ ಉದಾಹರಣೆಗಳ ಬಗ್ಗೆ ಕೆಲವು ಉಲ್ಲೇಖಗಳಿವೆ ಹೈಪೋಟೋನಿಕ್ ತೋಟಗಾರಿಕೆ ವ್ಯವಸ್ಥೆಯ ಬಗ್ಗೆ ನಾವು ಚರ್ಚಿಸಲು ಪ್ರಾರಂಭಿಸಿದಾಗ ಅದಕ್ಕೆ ಯಾಂತ್ರೀಕೃತಗೊಂಡ ವ್ಯವಸ್ಥೆಯನ್ನು ನಿರ್ಮಿಸಲು ಬಯಸಿದಾಗ ಕೆಲವು ಪ್ರಮುಖ ಅಮೂರ್ತತೆಗಳೆಂದರೆ ಸಸ್ಯಗಳನ್ನು ಬೆಳೆಯುವುದು ಅದರಲ್ಲೂ ವಿಭಿನ್ನ ರೀತಿಯ ಸಸ್ಯಗಳನ್ನು ಬೆಳೆಯಲು ವ್ಯವಸ್ಥೆಯಿಂದ ಅಳವಡಿಸಬೇಕಾದ ವಿಭಿನ್ನ ತಂತ್ರಗಳಾಗಿವೆ ಬಳಕೆದಾರ ಇಂಟರ್ಫೇಸ್ ವ್ಯವಸ್ಥೆಯ ಪ್ರಮುಖ ಅಮೂರ್ತತೆಯಾಗಿದೆ ಹಾಗಾಗಿ ಸಸ್ಯಗಳನ್ನು ಬೆಳೆಯುವ ಯೋಜನೆಯನ್ನು ತಾರ್ಕಿಕವಾಗಿ ರಚಿಸಬೇಕು ಆದ್ದರಿಂದ ಸಸ್ಯಗಳನ್ನು ಬೆಳೆಸುವ ಯೋಜನೆ ಮಾಡ್ಯೂಲ್ನಲ್ಲಿ ನೀವು ಹಣ್ಣುಗಳ ಸಸ್ಯಗಳನ್ನು ಬೆಳೆಯುವ ಮಾಡ್ಯೂಲ್ಗಳನ್ನು ರಚಿಸಬಹುದು ಧಾನ್ಯಗಳನ್ನು ಬೆಳೆಯುವ ಮಾಡ್ಯೂಲ್ಗಳನ್ನು ರಚಿಸಬಹುದು ಹೀಗೆ ಇನ್ನೂ ಬೇರೆ ಬೇರೆ ಮಾಡ್ಯೂಲ್ಗಳನ್ನು ರಚಿಸಬಹುದು ಈ ಎಲ್ಲಾ ಮಾಡ್ಯೂಲ್ಗಳನ್ನು ಒಟ್ಟಿಗೆ ಸೇರಿಸುವುದು ಒಳ್ಳೆಯದು ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಅಮೂರ್ತತೆಗಳನ್ನು ಒಟ್ಟಿಗೆ ಗುಂಪು ಮಾಡಲು ಇದು ಸಂಬಂಧಿಸಿದೆ ಇದು ಸರಳತೆಗೆ ಸಂಬಂಧಿಸಿದೆ ಬದಲಾವಣೆಗಳನ್ನು ಮಾಡಲು ತುಂಬಾ ಸುಲಭ ಎಂದು ಅದು ಖಚಿತಪಡಿಸುತ್ತದೆ ಏಕೆಂದರೆ ಹಣ್ಣು ಬೆಳೆಯುವ ಯೋಜನೆಯಲ್ಲಿ ಬದಲಾವಣೆಯು ಸಾಮಾನ್ಯವಾಗಿ ಬೆಳೆಯುತ್ತಿರುವ ಯೋಜನೆಗಳ ತಂತ್ರಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ ಮತ್ತೊಂದೆಡೆ ನೀವು ಹೊಂದಿರುವ ಎಲ್ಲಾ ಬಳಕೆದಾರ ಇಂಟರ್ಫೇಸ್ ಕ್ರಿಯಾತ್ಮಕತೆಗಳನ್ನು ಒಂದೇ ಪ್ರತ್ಯೇಕ ಮಾಡ್ಯೂಲ್ನಲ್ಲಿ ಒಟ್ಟಿಗೆ ಸೇರಿಸುವುದು ಉತ್ತಮ ಆದ್ದರಿಂದ ನಾವು ನೋಡಿದ್ದು ಆಬ್ಜೆಕ್ಟ್ ಮಾಡೆಲ್ ಗಳಲ್ಲಿ ಮಾಡ್ಯುಲ್ಯಾರಿಟಿ ಯನ್ನು ಪ್ರಮುಖ ಅಂಶವಾಗಿ ಪರಿಚಯಿಸಿದ್ದೇವೆ ಇಲ್ಲಿಗೆ ನಿಲ್ಲಿಸೋಣ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಹೈರಾರ್ಕಿ ಯ ಬಗ್ಗೆ ಚರ್ಚಿಸೋಣ